ವಂದನೆಗಳು ಆದ್ದರಿಂದ ಕೊನೆಯ ತರಗತಿಯಲ್ಲಿ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಮತ್ತು ಮೂಲ ಲಭ್ಯವಿಲ್ಲದಿದ್ದಾಗ ಅದರ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸುತ್ತಿದ್ದೆವು ಆದ್ದರಿಂದ ಈ ವಾರದಲ್ಲಿ ನಾವು ಅಲ್ಲಿಂದ ನಮ್ಮ ಉಪನ್ಯಾಸವನ್ನು ಮುಂದುವರಿಸೋಣ ಮತ್ತು ನೀವು ಸ್ಟೆಪ್ ಇನ್ಪುಟ್ ಅನ್ನು ಅನ್ವಯಿಸಿದಾಗ ಏನು ಸಂಭವಿಸುತ್ತದೆ ಎಂದು ನೋಡೋಣ ಆದ್ದರಿಂದ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ್ದನ್ನು ಮೊದಲು ಅರ್ಥಮಾಡಿಕೊಳ್ಳೋಣ ನಾವು ಮೂಲ ಮುಕ್ತ ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಬಗ್ಗೆ ಚರ್ಚಿಸಿದ್ದೆವು ಮತ್ತು ನಾವು ಚರ್ಚಿಸುತ್ತಿರುವಾಗ ಕಿರ್ಚಾಫ್ನ ವೋಲ್ಟೇಜ್ ನಿಯಮದಿಂದ ನಾವು ಹೊಂದಿರುವ ಅಥವಾ ನಾವು ಪಡೆಯುವ ವಿಶಿಷ್ಟ ಸಮೀಕರಣವು ಸ್ವಭಾವದಲ್ಲಿ ಎರಡನೇ ಕ್ರಮದಲ್ಲಿದೆ ಎಂದು ನಾವು ಉಲ್ಲೇಖಿಸಿದ್ದೇವೆ ಅದಕ್ಕಾಗಿಯೇ ಇದನ್ನು ಎರಡನೇ ವರ್ಗದ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಈಗ ನೀವು ಈ ಚಿತ್ರವನ್ನು ನೋಡಿದರೆ ಶಕ್ತಿಯನ್ನು ಆರಂಭದಲ್ಲಿ ಇಂಡಕ್ಟರ್ ಮತ್ತು ಕೆಪಾಸಿಟರ್ನಲ್ಲಿ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ ಕೆಪಾಸಿಟರ್ ಅನ್ನು ಆರಂಭದಲ್ಲಿ ವೋಲ್ಟೇಜ್ ನೊಂದಿಗೆ ಚಾರ್ಜ್ ಮಾಡಲಾಗುತ್ತದೆ ಮತ್ತು ಇಂಡಕ್ಟರ್ವು ನಂತೆ ಕೆಲವು ಆರಂಭಿಕ ಕರೆಂಟ್ಅನ್ನು ಹೊಂದಿರುತ್ತದೆ ಏಕೆಂದರೆ ಈ ಎರಡು ಅಂಶಗಳು ಶಕ್ತಿಯನ್ನು ಸಂಗ್ರಹಿಸುತ್ತಿರುವುದರಿಂದ ಸರ್ಕ್ಯೂಟ್ ಕೆಲವು ಕರೆಂಟ್ನ ಹರಿಯುವಿಕೆಯನ್ನು ಹೊಂದಿದೆ ಈಗ ನಾವು ಕೆವಿಎಲ್ ಅನ್ನು ಬಳಸಿ ಎರಡನೇ ವರ್ಗದ ಸಮೀಕರಣವಾದ ಅನ್ನು ಪಡೆಯುತ್ತೇವೆ ಈಗ ನಾವು ಕರೆಂಟ್ಅನ್ನು ಎಂದು ಊಹಿಸಿದ್ದೇವೆ ಈಗ ನೀವು ಮೇಲಿನ ಸಮೀಕರಣದಲ್ಲಿ ಮೌಲ್ಯವನ್ನು ಹಾಕಿದರೆ ಮತ್ತು ನಾವು ಅದನ್ನು ಪರಿಹರಿಸಿದರೆ ಸಮೀಕರಣಕ್ಕೆ 2 ವರ್ಗಗಳಿವೆ ಎಂದು ನಾವು ಕಂಡುಕೊಂಡಿದ್ದೇವೆ ಮತ್ತು ನಾವು ಮತ್ತು ಅನ್ನು ನೋಡಿದ್ದೇವೆ ಮತ್ತು α ಮತ್ತು ಎಂದು ನಾವು ಊಹಿಸಿದ್ದೇವೆ ನಾವು ಸರಳೀಕರಿಸಿದಾಗ ಸ್ಲೈಡ್ಗಳಲ್ಲಿ ತೋರಿಸಿರುವಂತೆ ನಮಗೆ ಮತ್ತು ಸಿಕ್ಕಿದೆ ಈಗ ಮತ್ತು ರ ಮೌಲ್ಯಗಳ ಆಧಾರದ ಮೇಲೆ ಸಮೀಕರಣಕ್ಕೆ 3 ವಿಧದ ಪರಿಹಾರಗಳು ಲಭ್ಯವಿವೆ ಎಂದು ನಾವು ಕಂಡುಕೊಂಡಿದ್ದೇವೆ ಅದು ಮೊದಲ ಸಂದರ್ಭದಲ್ಲಿ ಇದ್ದಾಗ ಸರ್ಕ್ಯೂಟ್ ಓವರ್ಡ್ಯಾಂಪ್ಡ್ ಆಗಿದೆ ಇದ್ದಾಗ ನಾವು ಕ್ರಿಟಿಕಲಿ ಡ್ಯಾಂಪ್ಡ್ ಸ್ಥಿತಿಯನ್ನು ಮತ್ತು ಯಾವಾಗ ಆಗಿರುತ್ತದೆಯೋ ನಾವು ಅಂಡರ್ ಡ್ಯಾಂಪ್ಡ್ ಸ್ಥಿತಿಯನ್ನು ಹೊಂದಿದ್ದೇವೆ ಎಂದರ್ಥ ಈಗ ನಾವು ಅದನ್ನು ಓವರ್ ಡ್ಯಾಂಪ್ಡ್ ಮಾಡಿದ್ದೇವೆ ಮತ್ತು ಎಂದು ಹೇಳಿದಾಗ ನಮಗೆ ಸಿಕ್ಕ ಸ್ಥಿತಿಯು ಆಗಿದೆ ಈಗ ಆ ಸ್ಥಿತಿಯನ್ನು ಆಧರಿಸಿ ನಾವು ಕಂಡುಕೊಂಡ ಕರೆಂಟ್ನ ಮೌಲ್ಯವು ಆಗಿದೆ ಸಮಯಕ್ಕೆ ಸಂಬಂಧಿಸಿದಂತೆ ಕರೆಂಟ್ i ನ ಬದಲಾವಣೆಯ ಕರ್ವ್ ಅನ್ನು ಯೋಜಿಸುವಾಗ ಕರ್ವ್ವು ಈ ರೀತಿಯಾಗಿ ಕಾಣುತ್ತದೆ ಎಂದು ನಾವು ನೋಡಿದ್ದೇವೆ ಅದು ಸೊನ್ನೆಯಿಂದ ಪ್ರಾರಂಭವಾಗುತ್ತದೆ ಮತ್ತು ಅಂತಿಮವಾಗಿ ಅದು ಒಂದು ಹಂತದಲ್ಲಿ ನೆಲೆಗೊಳ್ಳುತ್ತದೆ ಏಕೆಂದರೆ ಅದು ಮೂಲ ಮುಕ್ತವಾಗಿರುತ್ತದೆ ನಂತರ ಸಮಯ t ಅನಂತಕ್ಕೆ ಹೋಗುವಾಗ ಅದು ಸೊನ್ನೆಗೆ ಹಿಂತಿರುಗುತ್ತದೆ ಈಗ ಎರಡನೆಯ ಸ್ಥಿತಿ ನಾವು ಚರ್ಚಿಸಿದ್ದು ಅಲ್ಲಿ ಷರತ್ತಾಗಿತ್ತು ಮತ್ತು t ಯು ಗೆ ಸಮನಾಗಿದ್ದಾಗ ಕರೆಂಟ್ i ಎಂದು ನಾವು ಕಂಡುಕೊಂಡೆವು ಮತ್ತು ನಾವು ಸಮಯ t ಗೆ ಸಂಬಂಧಿಸಿದಂತೆ ಕರೆಂಟ್ನ ಮೌಲ್ಯ i ಅನ್ನು ಯೋಜಿಸಿದಾಗ ಕರೆಂಟ್ನ ವಿಶಿಷ್ಟತೆಯು ಚಿತ್ರದಲ್ಲಿ ತೋರಿಸಿರುವಂತೆ ಇರುವುದನ್ನು ನಾವು ನೋಡಿದ್ದೇವೆ ಮತ್ತು ಆ t ಯು 1α ಗೆ ಸಮನಾಗಿರುವ ಸಮಯದಲ್ಲಿ ಕರೆಂಟ್ವು ಅದರ ಗರಿಷ್ಠ ಮೌಲ್ಯದಲ್ಲಿರುತ್ತದೆ ಈಗ ನಾವು ಚರ್ಚಿಸಿದ ಮೂರನೆಯ ಸ್ಥಿತಿಯು ಆ ಸಂದರ್ಭದಲ್ಲಿ ಆಗಿದೆ ಮತ್ತು ನಮಗೆ ದೊರೆತ ಕರೆಂಟ್ನ ಸಮೀಕರಣವು ಘಾತೀಯ ಪದ ಮತ್ತು ಸೈನ್ ಮತ್ತು ಕೊಸೈನ್ ಪದಗಳನ್ನು ಹೊಂದಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ನಾವು ಕರೆಂಟ್ i ನ ಬದಲಾವಣೆಯನ್ನು ಸಮಯಕ್ಕೆ ಸಂಬಂಧಿಸಿದಂತೆ ಯೋಜಿಸಿದಾಗ ಅದು ಘಾತೀಯವಾಗಿ ಕ್ಷೀಣಿಸುತ್ತಿದೆ ಮತ್ತು ಅದು ಆಂದೋಲಕವಾಗಿದೆ ಎಂದು ನಾವು ನೋಡಿದ್ದೇವೆ ಏಕೆಂದರೆ ಅಲ್ಲಿ ಸೈನುಸೈಡಲ್ ಘಟಕವು ಲಭ್ಯವಿರುತ್ತದೆ ಮತ್ತು ಸಮಯದ ಅವಧಿಯು ಆಗಿತ್ತು ಮತ್ತು ಅದೂ ಲಭ್ಯವಿರುವ ಘಾತೀಯ ಘಟಕದಿಂದ ಘಾತೀಯವಾಗಿ ಕ್ಷೀಣಿಸುತ್ತಿದೆ ಆದ್ದರಿಂದ ಇದನ್ನೇ ನಾವು ಕೊನೆಯ ತರಗತಿಯಲ್ಲಿ ಚರ್ಚಿಸಿದ್ದೇವೆ ಸರಣಿ ಆರ್ಎಲ್ಸಿ ನೆಟ್ವರ್ಕ್ನ ವಿವಿಧ ಗುಣಲಕ್ಷಣಗಳು ಯಾವುವು ಎಂದು ಈಗ ನೋಡೋಣ ಡ್ಯಾಂಪಿಂಗ್ ಪರಿಣಾಮವು ಪ್ರತಿರೋಧ R ಇರುವಿಕೆಯಿಂದಾಗಿ ಎಂದು ಹೇಳಬಹುದು ಏಕೆಂದರೆ ಡ್ಯಾಂಪಿಂಗ್ ಫ್ಯಾಕ್ಟರ್ α ವು ಪ್ರತಿರೋಧ R ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಾವು R ಮೌಲ್ಯವನ್ನು ಟ್ಯೂನ್ ಮಾಡಬಹುದು ಮತ್ತು ವಿವಿಧ ರೀತಿಯ ಡ್ಯಾಂಪಿಂಗ್ ಪರಿಣಾಮಗಳನ್ನು ಪಡೆಯಬಹುದು ಯಾವಾಗ ಷರತ್ತು α ವು ಸೊನ್ನೆಗೆ ಸಮನಾಗಿರುತ್ತದೆಯೋ ಎಂದರೆ R ವು ಸೊನ್ನೆಗೆ ಸಮನಾಗಿರುತ್ತದೆ ಇದರರ್ಥ ನಾವು ಶುದ್ಧ LC ಸರ್ಕ್ಯೂಟ್ ಅನ್ನು ಹೊಂದಿದ್ದೇವೆ ಮತ್ತು ಆ ಸಂದರ್ಭದಲ್ಲಿ ನಾವು ಕೇವಲ ಅನ್ನು ಹೊಂದಿರುತ್ತೇವೆ ಇದು ನಿಮ್ಮ ಅನಿಯಂತ್ರಿತ ನೈಸರ್ಗಿಕ ಆವರ್ತನವನ್ನು ಹೊರತುಪಡಿಸಿ ಏನೂ ಅಲ್ಲ ಆ ಸಂದರ್ಭದಲ್ಲಿ ಆ ಪ್ರತಿಕ್ರಿಯೆಯು ಕೇವಲ ಆಂದೋಲಕವಾಗಿರುತ್ತದೆ ಮತ್ತು ಸರ್ಕ್ಯೂಟ್ ನಷ್ಟವಿಲ್ಲದಂತಾಗುತ್ತದೆ ಮತ್ತು ಯಾವುದೇ ಚದುರುವ ಅಂಶಗಳಿಲ್ಲದ ಕಾರಣ ಶಕ್ತಿಯು ಆಂದೋಲನಗೊಳ್ಳುತ್ತದೆ Rನ ಮೌಲ್ಯವನ್ನು ಸರಿಹೊಂದಿಸುವ ಮೂಲಕ ಪ್ರತಿಕ್ರಿಯೆಯನ್ನು ಆನ್ ಡ್ಯಾಂಪ್ಡ್ ಓವರ್ ಡ್ಯಾಂಪ್ಡ್ ಅಥವಾ ಕ್ರಿಟಿಕಲಿ ಡ್ಯಾಂಪ್ಡ್ ಅಥವಾ ಅಂಡರ್ ಡ್ಯಾಂಪ್ಡ್ ಆಗಿ ಮಾಡಬಹುದು ಆದ್ದರಿಂದ ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ನಲ್ಲಿ R ಪ್ರಮುಖ ಅಂಶವಾಗಿದೆ ಎರಡು ರೀತಿಯ ಶೇಖರಣಾ ಘಟಕಗಳ ಉಪಸ್ಥಿತಿಯಿಂದ ಆಂದೋಲಕ ಪ್ರತಿಕ್ರಿಯೆ ಸಾಧ್ಯವಾಗಿದೆ ಆದ್ದರಿಂದ ಇಲ್ಲಿ ನಾವು ಇಂಡಕ್ಟರ್ ಮತ್ತು ಕೆಪಾಸಿಟರ್ ಅನ್ನು ಹೊಂದಿದ್ದೇವೆ ಅವು ಶೇಖರಣಾ ಅಂಶವಾಗಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ L ಮತ್ತು C ಎರಡನ್ನೂ ಹೊಂದಿರುವುದು ಶಕ್ತಿಯ ಹರಿವನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಅನುಮತಿಸುತ್ತದೆ ಅದರಿಂದ ನಾವು ಆಂದೋಲಕ ಪ್ರತಿಕ್ರಿಯೆಯನ್ನು ಪಡೆಯುತ್ತೇವೆ ಈಗ ಸರ್ಕ್ಯೂಟ್ನ ಅಂಡರ್ ಡ್ಯಾಂಪ್ಡ್ ಪ್ರತಿಕ್ರಿಯೆಯಿಂದ ತೋರಿಸಲ್ಪಟ್ಟ ಡ್ಯಾಂಪ್ಡ್ ಆಂದೋಲನವನ್ನು ರಿಂಗಿಂಗ್ ಎಂದೂ ಕರೆಯಲಾಗುತ್ತದೆ ಈಗ ಕ್ರಿಟಿಕಲಿ ಡ್ಯಾಂಪ್ಡ್ ಸ್ಥಿತಿಯು ಅಂಡರ್ ಡ್ಯಾಂಪ್ಡ್ ಮತ್ತು ಓವರ್ ಡ್ಯಾಂಪ್ಡ್ ಸ್ಥಿತಿಗಳ ನಡುವಿನ ಗಡಿರೇಖೆಯಾಗಿದೆ ಮತ್ತು ವೇಗವಾಗಿ ಕ್ಷೀಣಿಸುತ್ತದೆ ಆದ್ದರಿಂದ ನೀವು ಕ್ರಿಟಿಕಲಿ ಡ್ಯಾಂಪ್ಡ್ ವ್ಯವಸ್ಥೆಯನ್ನು ಹೊಂದಿದ್ದರೆ ಅದು ವೇಗವಾಗಿ ಕ್ಷೀಣಿಸುತ್ತದೆ ಎಂದರ್ಥ ಅದೇ ಆರಂಭಿಕ ಪರಿಸ್ಥಿತಿಗಳೊಂದಿಗೆ ಓವರ್ಡ್ಯಾಂಪ್ ಮಾಡಿದ ಸ್ಥಿತಿಯು ದೀರ್ಘವಾದ ನೆಲೆಗೊಳ್ಳುವ ಸಮಯವನ್ನು ಹೊಂದಿದೆ ಏಕೆಂದರೆ ಶೇಖರಣಾ ಅಂಶಗಳಲ್ಲಿ ಆರಂಭದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಕರಗಿಸಲು ಇದು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಈಗ ನೀವು ಆಂದೋಲನ ಅಥವಾ ರಿಂಗಿಂಗ್ ಇಲ್ಲದೆ ವೇಗವಾಗಿ ಪ್ರತಿಕ್ರಿಯೆಯನ್ನು ಬಯಸಿದರೆ ನಾವು ಏನು ಮಾಡಬೇಕು ನಾವು ವ್ಯವಸ್ಥೆಯನ್ನು ಕ್ರಿಟಿಕಲಿ ಡ್ಯಾಂಪ್ಡ್ ಸರ್ಕ್ಯೂಟ್ವನ್ನಾಗಿ ಮಾಡಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಯಾವುದೇ ಆಂದೋಲನಗಳಿಲ್ಲದೆ ವೇಗವಾಗಿ ಪ್ರತಿಕ್ರಿಯೆಯನ್ನು ಪಡೆಯುತ್ತೇವೆ ಈಗ ನಾವು ಮೂಲ ಮುಕ್ತ ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ ಬಗ್ಗೆ ಮಾತನಾಡೋಣ ಆದ್ದರಿಂದ ಈ ಸಂದರ್ಭದಲ್ಲಿ ಏನಾಗಬಹುದು ನೀವು R L ಮತ್ತು C ಈ ಎಲ್ಲಾ ಘಟಕಗಳನ್ನು ಸಮಾನಾಂತರವಾಗಿ ಹೊಂದಿರುತ್ತೀರಿ ಆದ್ದರಿಂದ ನೀವು ಏನು ಮಾಡಬೇಕು ನೀವು ಮೊದಲು ಆರಂಭಿಕ ಸ್ಥಿತಿ ಏನು ಎಂದು ಕಂಡುಹಿಡಿಯಬೇಕು ಇಂಡಕ್ಟರ್ ಮೂಲಕ ಹರಿಯುವ ಆರಂಭಿಕ ಕರೆಂಟ್ ಮತ್ತು ಆರಂಭಿಕ ಕೆಪಾಸಿಟರ್ ವೋಲ್ಟೇಜ್ ಎಂದು ನಾವು ಊಹಿಸೋಣ ಆದ್ದರಿಂದ ಆ ಸಮಯದಲ್ಲಿನ ಕರೆಂಟ್ ಸೊನ್ನೆಗೆ ಸಮನಾಗಿರುತ್ತದೆ ಆದನ್ನು ಸಮೀಕರಣವನ್ನು ಬಳಸಿಕೊಂಡು ನಿರೂಪಿಸಲಾಗಿದೆ ಏಕೀಕರಣದ ವ್ಯಾಪ್ತಿಯು ಮೈನಸ್ ಅನಂತದಿಂದ ಸೊನ್ನೆ ನಡುವೆ ಇರುತ್ತದೆ ಏಕೆಂದರೆ ಇದು ಆರಂಭದಲ್ಲಿ ವ್ಯವಸ್ಥೆಯು ರೆಸ್ಟ್ನಲ್ಲಿರುವ ಸಮಯವಾಗಿದೆ ಆದ್ದರಿಂದ ಯಾವ ಕರೆಂಟ್ವು ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಹರಿಯುತ್ತಿರುವುದೋ ಅದೇ ಕರೆಂಟ್ವು t ಯು ಸೊನ್ನೆಗೆ ಸಮನಾಗಿರುವ ಸಮಯಕ್ಕಿಂತ ಮೊದಲು ಸರ್ಕ್ಯೂಟ್ನಲ್ಲಿ ಹರಿಯುವುದನ್ನು ಮುಂದುವರಿಸುತ್ತದೆ ಅದೇ ರೀತಿ t ಯು ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಕೆಪಾಸಿಟರ್ಅನ್ನು ಆರಂಭದಲ್ಲಿ ವೋಲ್ಟೇಜ್ ನೊಂದಿಗೆ ಚಾರ್ಜ್ ಮಾಡಲಾಗುತ್ತದೆ ಎಂದು ನಾವು ಊಹಿಸುತ್ತೇವೆ ಈಗ ಏನಾಗಬಹುದು ನೀವು ಈ ಎರಡು ಆರಂಭಿಕ ಷರತ್ತುಗಳು ಮತ್ತು ಸರ್ಕ್ಯೂಟ್ ಸಮಾನಾಂತರವಾಗಿದೆ ಎಂದು ಊಹಿಸಿದಾಗ ಉತ್ತಮ ವಿಷಯವೆಂದರೆ ನೀವು ಎಲ್ಲಾ 3 ಅಂಶಗಳು ಸಂಪರ್ಕಗೊಂಡಿರುವ ನೋಡ್ನಲ್ಲಿ ಕಿರ್ಚಾಫ್ನ ಕರೆಂಟ್ನ ನಿಯಮವನ್ನು ಅನ್ವಯಿಸಬಹುದು ಈಗ ಸಮೀಕರಣ ರಲ್ಲಿ ನೀಡಲಾಗಿರುವಂತೆ ಈ ನೋಡ್ನಲ್ಲಿ ರೆಸಿಸ್ಟರ್ ಇಂಡಕ್ಟರ್ ಮತ್ತು ಕೆಪಾಸಿಟರ್ ಕರೆಂಟ್ನ ಮೊತ್ತವು ಸೊನ್ನೆ ಆಗಿರುತ್ತದೆ ಈಗ ಸಮೀಕರಣ ಅನ್ನು ಡಿಫರೆಂಶಿಯೆಟ್ ಮಾಡಿ ಮತ್ತು C ಯಿಂದ ಭಾಗಿಸಿದರೆ ನಾವು ಸಮೀಕರಣ ಅನ್ನು ಪಡೆಯುತ್ತೇವೆ ಈಗ ನಾವು ಮೊದಲ ಉತ್ಪನ್ನವನ್ನು ನಿಂದ ಮತ್ತು ಎರಡನೆಯ ಉತ್ಪನ್ನವನ್ನು ನಿಂದ ಬದಲಾಯಿಸುವ ಮೂಲಕ ವಿಶಿಷ್ಟ ಸಮೀಕರಣವನ್ನು ಪಡೆಯಬಹುದು ನೀವು ಅನ್ನು ಪಡೆಯುತ್ತೀರಿ ಇದು ಎರಡನೇ ವರ್ಗದ ಸಮೀಕರಣವಾಗಿರುವುದರಿಂದ ಈ ಸಮೀಕರಣದ ಎರಡು ವರ್ಗಗಳನ್ನು ನೀವು ಪಡೆಯುತ್ತೀರಿ ವರ್ಗಗಳು ಯಾವುವು ಮತ್ತು ವರ್ಗಗಳಾಗಿರುತ್ತವೆ ಮೌಲ್ಯಗಳು ವಿಶಿಷ್ಟ ಸಮೀಕರಣಗಳು ವರ್ಗಗಳು ಮತ್ತು ಎಂದು ಊಹಿಸೋಣ ಮತ್ತು ರ ಮೌಲ್ಯವನ್ನು ಸಮೀಕರಣ ರಲ್ಲಿ ನೀಡಿದಂತೆ ಪಡೆಯಲಾಗುತ್ತದೆ ಆದ್ದರಿಂದ ನೀವು ಕೇವಲ ಎರಡು ವರ್ಗಗಳನ್ನು ಪಡೆಯುತ್ತೀರಿ ಈಗ ನಾವು ಮತ್ತು ಎಂದು ಭಾವಿಸೋಣ ಇದನ್ನು ಬಳಸಿಕೊಂಡು ವರ್ಗಗಳನ್ನು ಎಂದು ಬರೆಯಬಹುದು ಈಗ ನೀವು ಈ ವರ್ಗಗಳನ್ನು ನೋಡಿದರೆ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಅನ್ನು ವಿಶ್ಲೇಷಿಸುವಾಗ ನಮಗೆ ದೊರೆತಂತೆಯೇ ಇರುತ್ತವೆ α ಮತ್ತು ಮೌಲ್ಯಗಳ ಆಧಾರದ ಮೇಲೆ ನೀವು ಮತ್ತೆ ಮೂರು ಸಂಭವನೀಯ ಪರಿಹಾರಗಳನ್ನು ಹೊಂದಬಹುದು ಈ ಸಂದರ್ಭದಲ್ಲಿ ನೀವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನೊಂದಿಗೆ ಹೋಲಿಸಿದರೆ ನೀವು ಮೂರು ಸಂಭಾವ್ಯ ಪರಿಹಾರಗಳನ್ನು ಪಡೆಯುತ್ತೀರಿ ಮೊದಲ ಷರತ್ತಾಗಿದೆ ಎರಡನೆಯದು ಮತ್ತು ಮೂರನೆಯದುಆಗಿದೆ ಈಗ ಆಗಿದ್ದಾಗ ನೀವು ಅದನ್ನು ಓವರ್ಡ್ಯಾಂಪ್ ಮಾಡಿದ ಕೇಸ್ ಎಂದು ಕರೆಯುತ್ತೀರಿ ಆದ್ದರಿಂದ ನೀವು ಷರತ್ತುಗಳನ್ನು ಹಾಕಿದರೆ ಏನಾಗುತ್ತದೆ ನೀವು ಈ ಹಿಂದೆ ಊಹಿಸಿದ ಈ ಮೌಲ್ಯದೊಂದಿಗೆ α ಮತ್ತು ಅನ್ನು ಬದಲಾಯಿಸಿದರೆ ನೀವು ಸ್ಥಿತಿಯನ್ನು ಪಡೆಯುತ್ತೀರಿ ಆಗ ಸರ್ಕ್ಯೂಟ್ ಓವರ್ಡ್ಯಾಂಪ್ ಆಗುತ್ತದೆ ಆ ಸಂದರ್ಭದಲ್ಲಿ ವಿಶಿಷ್ಟವಾದ ಸಮೀಕರಣಗಳ ವರ್ಗಗಳು ನೈಜ ಮತ್ತು ಋಣಾತ್ಮಕವಾಗಿರುತ್ತವೆ ಇದು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಮಗೆ ದೊರೆತಂತೆಯೇ ಇರುತ್ತದೆ ಆದ್ದರಿಂದ ಇದೇ ರೀತಿ ಈ ಸಂದರ್ಭದಲ್ಲಿ ನೀವು ಪಡೆಯುವ ಪ್ರತಿಕ್ರಿಯೆಯನ್ನು ಸಮೀಕರಣ ರಲ್ಲಿ ನೀಡಲಾಗಿದೆ ಈ ಪ್ರತಿಕ್ರಿಯೆಯು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಮಗೆ ದೊರೆತಂತೆಯೇ ಇರುತ್ತದೆ ಈಗ ಕ್ರಿಟಿಕಲಿ ಡ್ಯಾಂಪ್ಡ್ ಸಂದರ್ಭದಲ್ಲಿ ಯಾವಾಗ ಆಗಿರುತ್ತದೆಯೋ ವ್ಯವಸ್ಥೆಯು ಕ್ರಿಟಿಕಲಿ ಡ್ಯಾಂಪ್ಡ್ ಆಗಿರುತ್ತದೆ ಆವಾಗ ಆಗಿರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಸಹ ವರ್ಗಗಳು ನೈಜ ಮತ್ತು ಸಮಾನವಾಗಿರುತ್ತದೆ ಆದ್ದರಿಂದ ಪ್ರತಿಕ್ರಿಯೆಯನ್ನು ಸಮೀಕರಣ ರಿಂದ ನೀಡಲಾಗುತ್ತದೆ ಎಂದು ನೀವು ಹೇಳಬಹುದು ಆದ್ದರಿಂದ ಇದು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಮಗೆ ದೊರೆತಂತೆಯೇ ಮತ್ತೆ ಹೋಲುತ್ತದೆ ಈಗ ಯಾವಾಗ ಆಗಿರುತ್ತದೆಯೋ ಆಗ ಮೂರನೆಯ ಸ್ಥಿತಿಯು ಅಂಡರ್ ಡ್ಯಾಂಪ್ಡ್ ಸ್ಥಿತಿಯಾಗಿದೆ ಅಂದರೆ ಮೌಲ್ಯವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ವರ್ಗಗಳು ಸಂಕೀರ್ಣವಾಗಿರುತ್ತವೆ ಮತ್ತು ಸಮೀಕರಣ ರಂತೆ ವ್ಯಕ್ತಪಡಿಸಬಹುದು ಅಲ್ಲಿ ಆಗಿದೆ ಆದ್ದರಿಂದ ನೀವು ಸರಣಿ ಆರ್ಎಲ್ಸಿ ಮತ್ತು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ಗಳಂತಹ ಎರಡೂ ಸ್ಥಿತಿಗಳನ್ನು ಹೋಲಿಸಬಹುದು ವರ್ಗಗಳು ಒಂದೇ ಎಂದು ನೀವು ತಿಳಿಯುವಿರಿ ಒಂದೇ ಬದಲಾವಣೆ ಎಂದರೆ ಸ್ಥಿತಿಯಾಗಿರುತ್ತದೆ ಏಕೆಂದರೆ ಇಲ್ಲಿ ಅಂಶಗಳು ಸಮಾನಾಂತರವಾಗಿರುತ್ತವೆ ಅದಕ್ಕಾಗಿಯೇ ಇಲ್ಲಿ L R ಮತ್ತು C ನಡುವಿನ ಸಂಬಂಧವು ಎರಡೂ ಸಂದರ್ಭಗಳಲ್ಲಿ ವಿಭಿನ್ನವಾಗಿರುತ್ತದೆ ಆದರೆ ಅಂತಿಮವಾಗಿ ಪ್ರತಿಕ್ರಿಯೆಯು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಮಗೆ ದೊರೆತಂತೆಯೇ ಇರುತ್ತದೆ ಈ ಸಂದರ್ಭದಲ್ಲಿ ರಲ್ಲಿ ನೀಡಿದ ಅಭಿವ್ಯಕ್ತಿಯು ನಿಮಗೆ ಆಂದೋಲಕದ ಪ್ರತಿಕ್ರಿಯೆಯೊಂದಿಗೆ ಘಾತೀಯವಾಗಿ ಕ್ಷೀಣಿಸುತ್ತಿರುವ ಪ್ರತಿಕ್ರಿಯೆಯನ್ನು ನೀಡುತ್ತದೆ ಆದ್ದರಿಂದ ಎರಡೂ ಸಂದರ್ಭಗಳಲ್ಲಿ ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನಲ್ಲಿ ನಾವು ಕರೆಂಟ್ i ಅನ್ನು ಸಮಯಕ್ಕೆ ಹೋಲಿಸುತ್ತಿದ್ದೆವು ಈ ಸಂದರ್ಭದಲ್ಲಿ ಇದು ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ ಆಗಿರುವುದರಿಂದ ಸಮಯಕ್ಕೆ ಸಂಬಂಧಿಸಿದಂತೆ ವೋಲ್ಟೇಜ್ ಅನ್ನು ಕಂಡುಹಿಡಿಯಲು ನಾವು ಆಸಕ್ತಿ ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ನೀವು ಮತ್ತೆ ಘಾತೀಯವಾಗಿ ಕ್ಷೀಣಿಸುವಿಕೆಯೊಂದಿಗೆ ಆಂದೋಲಕ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ ಆದ್ದರಿಂದ ಈ ಪದದ ಕಾರಣದಿಂದಾಗಿ ಘಾತೀಯವಾಗಿ ಕ್ಷೀಣಿಸುತ್ತಿದೆ ಆಂದೋಲಕ ಪ್ರತಿಕ್ರಿಯೆಯು ಈ ಪದದ ಕಾರಣದಿಂದಾಗಿ ಇರುತ್ತದೆ ಈಗ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ಗೆ ಒಂದು ಹಂತದ ಇನ್ಪುಟ್ ಅನ್ನು ಅನ್ವಯಿಸಿದ ಸ್ಥಿತಿಯ ಬಗ್ಗೆ ಮಾತನಾಡೋಣ t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಸ್ವಿಚ್ ಅನ್ನು ಮುಚ್ಚಿದಾಗ ಮೆಶ್ನಲ್ಲಿ ಕರೆಂಟ್ವು ಹರಿಯುತ್ತದೆ ಇದು i ಎಂದು ಹೇಳೋಣ ಈಗ ನೀವು ಏನು ಮಾಡಬೇಕು ಈ ಸರ್ಕ್ಯೂಟ್ಗಾಗಿ ನೀವು ಮೆಶ್ನ ಸಮೀಕರಣವನ್ನು ಬರೆಯಬೇಕು ನಾವು ಕೆವಿಎಲ್ನಿಂದ ಪಡೆಯುವ ಲೂಪ್ ಅಥವಾ ಮೆಶ್ನ ಸಮೀಕರಣವನ್ನು ಸರಳೀಕರಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ನೀವು ಕೆವಿಎಲ್ ಅನ್ನು ಸೊನ್ನೆಗಿಂತ ಹೆಚ್ಚಿನ ಸಮಯದಲ್ಲಿ ಅನ್ವಯಿಸಿದಾಗ ಹಾಗೆಯೇ ಸ್ವಿಚ್ ಅನ್ನು ಮುಚ್ಚಿದಾಗ ಅನ್ನು ಪಡೆಯುತ್ತೀರಿ ಈಗ ನಿಮಗೆ ತಿಳಿದಿದೆ ಆಗಿದೆ ಮೆಶ್ ಸಮೀಕರಣದಲ್ಲಿ ಇದನ್ನು ಬಳಸುವುದರಿಂದ ನೀವು ಸಮೀಕರಣವನ್ನು ಎರಡನೇ ಕ್ರಮದಲ್ಲಿ ನಂತೆ ಪಡೆಯುತ್ತೀರಿ ಈಗ ನೀವು ವಿಶಿಷ್ಟ ಸಮೀಕರಣವನ್ನು ಹೋಲಿಸಿದಾಗ ಡಿಸಿ ಮೂಲದ ಉಪಸ್ಥಿತಿಯಿಂದ ವಿಶಿಷ್ಟ ಸಮೀಕರಣದಲ್ಲಿ ಯಾವುದೇ ಪರಿಣಾಮ ಇರುವುದಿಲ್ಲ ಈ ಸಮೀಕರಣದ ಪರಿಹಾರವನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಎಂದು ನೀವು ನೋಡಬಹುದು ಇದು ಎರಡು ಘಟಕಗಳನ್ನು ಹೊಂದಿರುತ್ತದೆ ಒಂದು ನೈಸರ್ಗಿಕ ಪ್ರತಿಕ್ರಿಯೆ ಮತ್ತು ಇನ್ನೊಂದು ಫೋರ್ಸ್ಡ್ ಪ್ರತಿಕ್ರಿಯೆಯಾಗಿದೆ ಆದ್ದರಿಂದ ಇದು ಸರಣಿ ಆರ್ಎಲ್ ಅಥವಾ ಸರಣಿ ಆರ್ಸಿ ಸರ್ಕ್ಯೂಟ್ಗಳ ಸಂದರ್ಭದಲ್ಲಿ ನಾವು ಚರ್ಚಿಸಿದಂತೆಯೇ ಇರುತ್ತದೆ ಒಂದು ವೇಳೆ ನಾವು ಆ ಸರ್ಕ್ಯೂಟ್ಗಳಿಗೆ ಹಂತದ ಇನ್ಪುಟ್ ಅನ್ನು ಅನ್ವಯಿಸಿದರೆ ಅದೇ ರೀತಿ ಇಲ್ಲಿ ನಾವು ಸರ್ಕ್ಯೂಟ್ನ ಒಟ್ಟು ಪ್ರತಿಕ್ರಿಯೆಯನ್ನು ಎರಡು ಭಾಗಗಳಾಗಿ ವಿಂಗಡಿಸಬಹುದು ಒಂದು ನೈಸರ್ಗಿಕ ಪ್ರತಿಕ್ರಿಯೆ ಮತ್ತು ಇನ್ನೊಂದು ಫೋರ್ಸ್ಡ್ ಪ್ರತಿಕ್ರಿಯೆಯಾಗಿದೆ ಒಟ್ಟು ಪ್ರತಿಕ್ರಿಯೆಯನ್ನು ಫೋರ್ಸ್ಡ್ ಪ್ರತಿಕ್ರಿಯೆ ಮತ್ತು ನೈಸರ್ಗಿಕ ಪ್ರತಿಕ್ರಿಯೆ ಎಂದು ಸಮೀಕರಣ ರಂತೆ ಬರೆಯಬಹುದು ಎಂದು ಈಗ ನೀವು ನೋಡಬಹುದು ಈಗ ನೈಸರ್ಗಿಕ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ನೀವು Vs ಮೌಲ್ಯವನ್ನು ಸೊನ್ನೆಗೆ ಸಮನಾಗಿ ಹೊಂದಿಸಬೇಕಾಗುತ್ತದೆ ಆದ್ದರಿಂದ ನೀವು ಈ ಸಮೀಕರಣ ರಲ್ಲಿ Vs ಅನ್ನು ಸೊನ್ನೆಗೆ ಸಮನಾಗಿ ಇರಿಸಿದಾಗ ನೀವು ಎಡಭಾಗದ ಘಟಕವನ್ನು ಮಾತ್ರ ಪಡೆಯುತ್ತೀರಿ ಮತ್ತು ಇದು ಸೊನ್ನೆಗೆ ಸಮನಾಗಿರುತ್ತದೆ ಮತ್ತು ಯಾವುದೇ ಬಾಹ್ಯ ಮೂಲವಿಲ್ಲದೆ ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ ಅನ್ನು ನಾವು ವಿಶ್ಲೇಷಿಸಿದಾಗ ನಾವು ಪಡೆಯುವ ಅದೇ ಸಮೀಕರಣವಾಗಿರುತ್ತದೆ ಆದ್ದರಿಂದ ಹಿಂದಿನ ಚರ್ಚೆಯ ಆಧಾರದ ಮೇಲೆ ಮೂಲ ಮುಕ್ತ ಆರ್ಎಲ್ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ನಾವು ಸರ್ಕ್ಯೂಟ್ನ ಸ್ವಾಭಾವಿಕ ಪ್ರತಿಕ್ರಿಯೆಯನ್ನು ಸರಳವಾಗಿ ಬರೆಯಬಹುದು ಮತ್ತು ಮೂರು ಷರತ್ತುಗಳಿವೆ ಎಂದು ನಾವು ಹೇಳಬಹುದು ಅವುಗಳು ಅಂಡರ್ ಡ್ಯಾಂಪ್ಡ್ ಓವರ್ ಡ್ಯಾಂಪ್ಡ್ ಮತ್ತು ಕ್ರಿಟಿಕಲಿ ಡ್ಯಾಂಪ್ಡ್ ಸ್ಥಿತಿಗಳಾಗಿವೆ ಮತ್ತು ಸಮೀಕರಣಗಳನ್ನು ಬಳಸಿಕೊಂಡು ಇವುಗಳನ್ನು ವಿವರಿಸಲಾಗಿದೆ ಈಗ ಫೋರ್ಸ್ಡ್ ಪ್ರತಿಕ್ರಿಯೆಯನ್ನು ಕಂಡುಹಿಡಿಯಲು ನೀವು ವೋಲ್ಟೇಜ್ t ಯ ಸ್ಥಿರ ಸ್ಥಿತಿ ಅಥವಾ ಅಂತಿಮ ಮೌಲ್ಯ ಏನೆಂದು ಕಂಡುಹಿಡಿಯಬೇಕು ಆದ್ದರಿಂದ t ಎಂದರೆ ಅನಂತಕ್ಕೆ ಹೋಗುವ ಸಮಯವಾಗಿದೆ ಕೆಪಾಸಿಟರ್ ವೋಲ್ಟೇಜ್ನ ಅಂತಿಮ ಮೌಲ್ಯವು ಅದೇ ಮೂಲ ವೋಲ್ಟೇಜ್ ಆಗಿರುತ್ತದೆ ಈ ನಿರ್ದಿಷ್ಟ ಸ್ವಿಚ್ ಅನ್ನು ನೀವು ಬಹಳ ಸಮಯದವರೆಗೆ ಆನ್ ಮಾಡಿದಾಗ ಏನಾಗುತ್ತದೆ ಎಂದು ನೀವು ಚಿತ್ರದಲ್ಲಿ ನೋಡಿದರೆ ಆ ಸಂದರ್ಭದಲ್ಲಿ ನಿಮ್ಮ ಇಂಡಕ್ಟರ್ ಶಾರ್ಟ್ ಸರ್ಕ್ಯೂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಕೆಪಾಸಿಟರ್ನಾದ್ಯಂತ ಅನ್ವಯಿಸಲಾದ ಒಟ್ಟು ವೋಲ್ಟೇಜ್ ಮೂಲ ವೋಲ್ಟೇಜ್ಗೆ ಸಮಾನವಾಗಿರುತ್ತದೆ ಏಕೆಂದರೆ ಕೆಪಾಸಿಟರ್ ಅನ್ನು ಅದರ ಪೂರ್ಣ ಮೌಲ್ಯಕ್ಕೆ ಚಾರ್ಜ್ ಮಾಡಿದ ನಂತರ ನಿಮ್ಮ ಕರೆಂಟ್ i ಸಹ ಸೊನ್ನೆ ಆಗಿರುತ್ತದೆ ಆದ್ದರಿಂದ ನೀವು ಅಂತಿಮವಾಗಿ Vs ಗೆ ಸಮಾನವಾದ ಕೆಪಾಸಿಟರ್ ವೋಲ್ಟೇಜ್ಅನ್ನು ಪಡೆಯುತ್ತೀರ ಆದ್ದರಿಂದ ಅದೇ ಮೌಲ್ಯವನ್ನು ನಾವು ಬಳಸುತ್ತೇವೆ ಮತ್ತು ಫೋರ್ಸ್ಡ್ ಪ್ರತಿಕ್ರಿಯೆಯು ಮೂಲ ವೋಲ್ಟೇಜ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ಇದು ನಮಗೆ ಸಿಕ್ಕಿದೆ ಆದ್ದರಿಂದ ನಾವು ಏನು ಬರೆಯಬಹುದು ಈಗ ಓವರ್ ಡ್ಯಾಂಪ್ಡ್ ಅಂಡರ್ ಡ್ಯಾಂಪ್ಡ್ ಮತ್ತು ಕ್ರಿಟಿಕಲಿ ಡ್ಯಾಂಪ್ಡ್ ಸ್ಥಿತಿಗಳಿಗೆ ಸಂಪೂರ್ಣ ಪರಿಹಾರವನ್ನು ಸಮೀಕರಣ ಮತ್ತು ಗಳಲ್ಲಿ ನೀಡಲಾಗಿರುವಂತೆ ಬರೆಯಬಹುದು ಈಗ ಉಳಿದಿರುವುದು A1 ಮತ್ತು A2 ನಿಯತಾಂಕಗಳ ಮೌಲ್ಯವಾಗಿದೆ ಆದ್ದರಿಂದ ಈ ಮೌಲ್ಯಗಳನ್ನು ನಾವು ಆರಂಭಿಕ ಪರಿಸ್ಥಿತಿಗಳ ಸಹಾಯದಿಂದ ಲೆಕ್ಕ ಹಾಕಬಹುದು ಅವುಗಳನ್ನು t ಸೊನ್ನೆಗೆ ಸಮನಾಗಿರುವ ಸಮಯದಲ್ಲಿ ಊಹಿಸಲಾಗಿತ್ತು ನಮ್ಮಲ್ಲಿಇಂಡಕ್ಟರ್ ಮೂಲಕ ಹರಿಯುವ ಆರಂಭಿಕ ವೋಲ್ಟೇಜ್ ಮತ್ತು ಆರಂಭಿಕ ಕರೆಂಟ್ ಇದೆ ಆದ್ದರಿಂದ ನಾವು ಆ ಮೌಲ್ಯವನ್ನು ಬಳಸಬಹುದು ಮತ್ತು ಈ ಮೂರು ಸಮೀಕರಣಗಳಲ್ಲಿ ತಿಳಿದಿಲ್ಲದ ಸ್ಥಿರಾಂಕಗಳ ಮೌಲ್ಯವನ್ನು ಕಂಡುಹಿಡಿಯಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಉಪನ್ಯಾಸವನ್ನು ಕೊನೆಗೊಳಿಸಬಹುದು ಅಲ್ಲಿ ನಾವು ಸರಣಿ ಆರ್ಎಲ್ಸಿ ಸರ್ಕ್ಯೂಟ್ನ ಹಂತದ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸುತ್ತೇವೆ ಅಲ್ಲಿ ಸಮಾನಾಂತರ ಆರ್ಎಲ್ಸಿ ಸರ್ಕ್ಯೂಟ್ನ ಸಂದರ್ಭದಲ್ಲಿ ಹಂತದ ಪ್ರತಿಕ್ರಿಯೆಯ ಬಗ್ಗೆ ಚರ್ಚಿಸುತ್ತೇವೆ ಧನ್ಯವಾದಗಳು